ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ I ಭಾಗ 3 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಮಾಡ್ಯೂಲ್3 ರ 23 ನೇ ತರಗತಿಯಲ್ಲಿ ಇದ್ದೇವೆ ಇಲ್ಲಿ ನಾವು ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ಹಿಂದಿನ ತರಗತಿಯಲ್ಲಿ ನಾವು ಮೊದಲನೇ ಕ್ವಾಡ್ರನ್ಟ ಮತ್ತು ಮೂರನೇ ಕ್ವಾಡ್ರನ್ಟಗಳ ಪ್ರೊಜೆಕ್ಷನ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಮೊದಲನೇ ಮತ್ತು ಮೂರನೇ ಕ್ವಾಡ್ರನ್ಟಗಳ ಪ್ರೊಜೆಕ್ಷನ್ಗಳಲ್ಲಿನಾವು ಏನು ನೋಡಿದ್ದೇವೆ ಸಮತಲಗಳಲ್ಲಿ ಪ್ರೊಜೆಕ್ಷನ್ ಮಾಡಿದ ನಂತರ ನಮಗೆ ಮುಂಬದಿಯ ಒಂದು ಚಿತ್ರಣ ದೊರೆಯುತ್ತದೆ ಮೇಲ್ಬದಿಯ ಚಿತ್ರಣ ಅದರ ಕೆಳಗಡೆ ಇರುತ್ತದೆ ನಾವು ಬಲಭಾಗದಿಂದ ನೋಡಿದರೆ ಅದರ ಪ್ರೊಜೆಕ್ಷನ್ ಎಡಭಾಗದಲ್ಲಿ ಸಿಗುತ್ತದೆ ಅದು ಬಲಭಾಗದ ಚಿತ್ರಣ ನಾವು ಯಾವುದೇ ವಸ್ತುವನ್ನು ಎಡಭಾಗದಿಂದ ಗಮನಿಸಿದರೆ ಮತ್ತು ಅದರ ಪ್ರೊಜೆಕ್ಷನ್ಅನ್ನು ತೆಗೆದುಕೊಂಡರೆ ಅದು ಎಡಭಾಗದ ಚಿತ್ರಣ ಅದು ಬಲಭಾಗದಲ್ಲಿ ದೊರೆಯುತ್ತದೆ ಇದು ಸಾಮಾನ್ಯವಾಗಿ ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಅನುಸರಿಸುವ ಪದ್ಧತಿಯಾಗಿದೆ ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆನಮಗೇನು ಸಿಗುತ್ತದೆ ಎಂದರೆ ಮುಂಬದಿಯ ಚಿತ್ರಣ ಇಲ್ಲಿ ಬರೆಯೋಣ ನಾವು ಅದನ್ನುಒಂದು ಮುಂಬದಿಯ ಚಿತ್ರಣ ಇದು ಆಗಿದೆ ಮೇಲ್ಬದಿಯ ಚಿತ್ರಣ ಮೇಲೆ ಇರುತ್ತದೆ ಮತ್ತು ಬಹುಶಃ ಬಲಭಾಗದ ಚಿತ್ರಣ ಬಲಭಾಗದಲ್ಲಿಯೇ ಎಡಭಾಗದ ಚಿತ್ರದ ಎಡಭಾಗದಲ್ಲಿಯೇ ಈ ರೀತಿ ನಮಗೆ ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ನಲ್ಲಿ ವಿವಿಧ ಚಿತ್ರಣಗಳು ದೊರೆಯುತ್ತವೆ ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಮುಂಬದಿಯ ಚಿತ್ರಣವನ್ನು ಕೆಳಭಾಗದಲ್ಲಿರುವ ಮೇಲ್ಬದಿಯ ಚಿತ್ರಣವನ್ನು ಮಡಿಸುವುದರಿಂದ ಮತ್ತು ನಾವು ವಸ್ತುವನ್ನು ಎಡಭಾಗದಿಂದ ನೋಡುತ್ತಿದ್ದರೆ ಚಿತ್ರಣವು ನಮಗೆ ಕಾಣದ ಒಂದು ಬಲಬದಿಯ ಸಮತಲದಲ್ಲಿ ಚಿತ್ರವಾಗುತ್ತದೆ ಅದು ಯಾವುದೇ ವಸ್ತುವಿನ ಎಡಭಾಗದ ಚಿತ್ರಣ ಆಗಿರುತ್ತದೆ ಮತ್ತು ನಾವೇನಾದರೂ ಬಲಬದಿಯಿಂದ ನೋಡುತ್ತಿದ್ದರೆ ನಮಗೆ ಕಾಣದ ಎಡಬದಿಯ ಸಮತಲದಲ್ಲಿ ಯಾವುದೇ ವಸ್ತುವಿನ ಬಲಭಾಗದ ಚಿತ್ರಣ ದೊರೆಯುತ್ತದೆ ನಾವು ಈ ರೀತಿಯಾದ ಚಿತ್ರಣವನ್ನೇ ಬಹಳಷ್ಟು ಬಾರಿ ಮಾಡುತ್ತೇವೆ ಮತ್ತು ಇದೇ ಮಾರ್ಗವನ್ನು ಅನುಸರಿಸುತ್ತೇವೆ ಸಾಮಾನ್ಯವಾಗಿ ಭಾರತೀಯ ಮಾನದಂಡದಂತೆ ಹಾಗೂ ನಮ್ಮ ಇಂಜಿನಿಯರಿಂಗ್ ಕಲಿಕೆಯಲ್ಲಿ ನಾವು ಬಹಳವಾಗಿ ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಪದ್ಧತಿಯನ್ನು ಅನುಸರಿಸುತ್ತೇವೆ ಆದ್ದರಿಂದ ನಾವು ಈ ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಪದ್ಧತಿಯ ಬಗ್ಗೆ ಮತ್ತಷ್ಟು ಕಲಿಯುವ ನಾವು ಈಗ ಈ ಚಿತ್ರವನ್ನು ಮೊದಲನೇ ಆಂಗಲ್ ನಮ್ಮ ಮೊದಲನೆ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಪದ್ಧತಿಯಂತೆ ನೋಡೋಣ ಇಲ್ಲಿ ಕಿರಿದಾಗುತ್ತಿರುವ ಒಂದು ಸಿಲಿಂಡರ್ ಇದೆ ನಾವು ಈ ಕಡೆಯಿಂದ ಗಮನಿಸುತ್ತಿದ್ದರೆ ಇದು ಕಾಣಬಹುದಾದ ಒಂದು ಸಮತಲ ಆಗಿರುವುದರಿಂದ ಇದರ ಮೂಲಕ ನಾವು ನೋಡಲು ಇಚ್ಚಿಸುತ್ತಿದ್ದೇವೆ ಮತ್ತು ಇದು ಮತ್ತೊಂದು ಪಾರದರ್ಶಕ ಸಮತಲ ಆಗಿದೆ ಸಾಮಾನ್ಯವಾಗಿ ನಾವು ಕಾಣಲು ಬಯಸುವ ಹೆಚ್ಚಿನ ಅಳತೆಗಳು ಅಥವಾ ಆಯಾಮಗಳು ಆ ದಿಕ್ಕಿನಲ್ಲಿ ದೊರೆಯುತ್ತದೆ ಆದ್ದರಿಂದ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಈ ಕಡೆಯಿಂದ ಗಮನಿಸುತ್ತಿದ್ದರೆ ಈ ಸಪೂರವಾಗುತ್ತಿರುವ ಸಿಲಿಂಡರ್ನ ಚಿತ್ರಣ ಟ್ರೆಪೆಜಿಯಂ ತರಹ ಮತ್ತೊಂದು ಸಮತಲದಲ್ಲಿ ಕಾಣಸಿಗುತ್ತದೆ ಇದು ಮೊದಲನೆಯದಾಗಿರುವುದರಿಂದ ನಾವು ಏನು ಗಮನಿಸುತ್ತೇವೆ ಅದನ್ನು ನಾವು ಮುಂಬದಿಯ ಚಿತ್ರಣ ಎಂದು ಕರೆಯೋಣ ನಾವು ಮೇಲ್ಗಡೆಯಿಂದ ನೋಡುತ್ತಿದ್ದರೆ ಮತ್ತೆ ಅದು ಟ್ರೆಪೆಜಿಯಂ ರೀತಿಯೇ ಕಾಣುತ್ತದೆ ಇದೇ ರೀತಿಯ ಸಮರೂಪದ ವಸ್ತು ಈ ಚಿತ್ರಣದಲ್ಲಿ ಕಾಣಸಿಗುತ್ತದೆ ಮತ್ತು ಮೇಲ್ಬದಿಯ ಚಿತ್ರಣದಲ್ಲಿಯೂ ಸಹ ಇದೇ ರೀತಿ ಕಾಣಸಿಗುತ್ತದೆ ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ಇದು ಒಂದು ವೃತ್ತವನ್ನು ಬಳಸಿರುವ ಇನ್ನೊಂದು ದೊಡ್ಡ ವೃತ್ತದಂತೆ ಕಾಣಿಸುತ್ತದೆ ಸಮತಲದಲ್ಲಿ ಒಂದು ವೃತ್ತವನ್ನು ಬಳಸಿರುವ ಮತ್ತೊಂದು ವೃತ್ತದಂತೆ ಕಾಣಿಸುವುದು ನಾವು ಓರೆಯಾದ ಒಂದು ದಿಕ್ಕಿನಿಂದ ಇದನ್ನು ಗಮನಿಸುತ್ತಿದ್ದೇವೆ ಅಂದುಕೊಂಡರೆ ಇದು ಬಹುಶಃ ದೀರ್ಘವೃತ್ತದಂತೆ ಕಾಣಬಹುದು ಆದರೆ ನಾವು ಹಾಳೆಯನ್ನು ಮಡಿಸಬೇಕು ಅಥವಾ ತಿರುಗಿಸಬೇಕು ಯಾವಾಗ ನಾವು ಈ ರೀತಿ ಮಾಡುತ್ತೇವೆ ಆಗ ಅದು ಸಮತಲದಲ್ಲಿ ಸಂಪೂರ್ಣ ವೃತ್ತವನ್ನು ಕಾಣಸಿಗುವಂತೆ ಮಾಡುತ್ತದೆ ನಾವು ಇದನ್ನು ಈ ಸಂಪೂರ್ಣ ವಸ್ತುವಿಗೆ ಸಂಬಂಧಿಸಿದಂತೆ ಚಿತ್ರಿಸುತ್ತಿದ್ದರೆ ಮುಂಬದಿಯ ಚಿತ್ರಣ ಅದಾಗಿರುತ್ತದೆ ಮತ್ತು ನಂತರ ಎಡಬದಿಯಲ್ಲಿ ಬಲಭಾಗದಿಂದ ನೋಡಿದಾಗ ಕಾಣಸಿಗುವಂತಹ ಚಿತ್ರಣ ದೊರೆಯುತ್ತದೆ ಈ ಗೆರೆಗಳ ನಂತರ ಸಿಗುವ ಚಿತ್ರಣದಲ್ಲಿ ಅದರ ನಡುವೆ ನಮಗೆ ದೊಡ್ಡ ವೃತ್ತಾಕಾರ ದೊರೆಯುತ್ತದೆ ಅದು ನಮಗೆ ಕಾಣಿಸುತ್ತದೆ ಅದೇ ರೀತಿ ನಾವು ಈ ಕಡೆಯಿಂದ ನೋಡುತ್ತಿದ್ದೇವೆ ಈ ರೇಖೆಗಳನ್ನು ಆಧರಿಸಿ ನಮಗೆ ಏಕ ಕೇಂದ್ರೀಕೃತವಾದ ಮತ್ತೊಂದು ವೃತ್ತ ಅದರೊಂದಿಗೆ ಸಿಗುತ್ತದೆ ಎರಡು ಕೂಡ ನಮ್ಮ ದೃಷ್ಟಿಗೆ ಕಾಣಿಸುವಂತಹವೇ ಆಗಿವೆ ಈಗ ನಾವು ಮೇಲ್ಬದಿಯ ಚಿತ್ರಣವನ್ನು ಪಡೆದುಕೊಳ್ಳಲು ಆ ದಿಕ್ಕಿನಿಂದ ಅಂದರೆ ಮೇಲಿನಿಂದ ನೋಡಿದರೆ ಅದನ್ನು ಈ ಕೆಳಗಿನ ಸಮತಲದಲ್ಲಿ ಚಿತ್ರಿಸಬಹುದು ಮತ್ತು ನಾವಿದನ್ನು ಮಡಿಸುತ್ತಿದ್ದೇವೆ ಮತ್ತು ತೆಗೆಯುತ್ತೇವೆ ನಂತರ ಈ ರೇಖೆ ಮತ್ತು ಕೆಳಗಿನದು ಸೇರುತ್ತದೆ ಆದ್ದರಿಂದ ಅಲ್ಲಿ ಈ ರೇಖೆ ಮತ್ತು ಕೆಳಗಿನ ಒಂದು ಸೇರುತ್ತದೆ ಮತ್ತು ನಾವು ಈ ಕಡೆಯಿಂದ ನೋಡುತ್ತಿದ್ದೇವೆ ಮತ್ತೆ ನಾವು ಅದೇ ಅಳತೆಯ ಟ್ರೆಪೆಜಿಯಂ ಅನ್ನು ಅಲ್ಲಿ ಕಾಣುತ್ತೇವೆ ಇದು ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಎಡ ಭಾಗದಲ್ಲಿ ಬಲಬದಿಯ ಚಿತ್ರಣಬಲಭಾಗದಲ್ಲಿ ಎಡಬದಿಯ ಚಿತ್ರಣನಾವು ಈ ರೀತಿಯಾಗಿ ವಸ್ತು ಚಿತ್ರಣವನ್ನು ರಚಿಸುತ್ತೇವೆ ಹೀಗೆ ಮಾಡುವುದರಿಂದ ನಮಗೆ ಮುಂಬದಿಯ ಚಿತ್ರಣ ಇದು ವಸ್ತುವಿನ ಮುಂಬದಿಯ ಚಿತ್ರಣ ಅಂದರೆ ಟ್ರೆಪೆಜಿಯಂ ಸಿಗುತ್ತದೆ ಇದು ಅದೇ ವಸ್ತುವಿನ ಎಡಬದಿಯ ಚಿತ್ರಣ ಆಗಿದೆ ಮತ್ತು ನಾವು ಚಿತ್ರಿಸುವ ವಿಧಾನದ ಪರಿಭಾಷೆ ಈ ರೀತಿ ಸಾಗುತ್ತದೆ ಏಕೆಂದರೆ ನಾವು ಚಿತ್ರಿಸುತ್ತಿರುವ ವಸ್ತು ಒಂದು ಸಿಲಿಂಡರ್ ಆಗಿದೆ ನಾವು ಸಾಮಾನ್ಯವಾಗಿ ಕೇಂದ್ರದಿಂದ ಸಾಗುವ ಈ ಅಕ್ಷರೇಖೆಯನ್ನು ಬರೆದು ತೋರಿಸುತ್ತೇವೆ ಅದು ಆ ಬಿಂದುವಿನ ಮೂಲಕ ಬರುತ್ತದೆ ಇದು ಪೂರ್ಣ ವೃತ್ತವಾಗಿದ್ದರೆ ಈ ರೇಖೆಯು ಅದರ ಮೂಲಕ ಹಾದುಹೋಗುತ್ತದೆ ಅದೇ ರೇಖೆ ಅದನ್ನೇ ನಾವು ಇಲ್ಲಿ ತೋರಿಸುತ್ತಿದ್ದೇವೆ ಎರಡನೆಯದಾಗಿ ಇದು ಎಡಬದಿಯ ಚಿತ್ರಣದಲ್ಲಿ ಕಾಣುವ ವೃತ್ತವಾಗಿರುವುದರಿಂದ ಅಂದರೆ ಒಂದು ವೃತ್ತವನ್ನು ಆವರಿಸಿರುವ ಮತ್ತೊಂದು ವೃತ್ತವಾಗಿರುತ್ತದೆ ಏಕೆಂದರೆ ಇದು ವೃತ್ತಗಳಿಂದ ಆಗಿರುವ ಒಂದು ಸಿಲಿಂಡರ್ ಆಗಿದೆ ಮತ್ತೆ ಅಡ್ಡಗೆರೆ ಬಿಂದು ಇವುಗಳಿಂದ ಆದ ನಿರಂತರವಲ್ಲದ ಒಂದು ರೇಖೆಯನ್ನು ಸಿಲಿಂಡರ್ ಅನ್ನು ಪ್ರತಿನಿಧಿಸಲು ಬಳಸುತ್ತೇವೆ ನಾನು ಇದನ್ನು ಮೂರನೇ ಆಂಗಲ್ ಪ್ರೊಜೆಕ್ಷನ್ ವ್ಯವಸ್ಥೆಯಲ್ಲಿ ನೋಡಿದರೆ ಅದೇ ಸಿಲಿಂಡರ್ ರೀತಿಯ ವಸ್ತುವನ್ನು ನಾವು ಮೂರನೇ ಕ್ವಾಡ್ರನ್ಟನಲ್ಲಿ ಇರಿಸುತ್ತಿದ್ದೇವೆ ಅದನ್ನು ಈ ಸಮತಲಗಳಲ್ಲಿ ನಾವು ಚಿತ್ರಿಸುತ್ತೇವೆ ನಾವು ಯಾವ ಸಮತಲಗಳಲ್ಲಿ ಚಿತ್ರಿಸುತ್ತೇವೆ ಎಂದರೆ ಇದನ್ನು ಆ ಸಮತಲದಲ್ಲಿ ಚಿತ್ರಿಸುತ್ತೇವೆ ಅದನ್ನು ಈ ಸಮತಲದಲ್ಲಿ ಚಿತ್ರಿಸುತ್ತೇವೆ ನಾವು ಈ ಪೂರ್ಣ ಸಮತಲವನ್ನು ಮಗುಚಿದರೆ ಈ ಸಮತಲಕ್ಕೆ ಇದು ಬರುತ್ತದೆ ಚಿತ್ರಿಸಿದ ನಂತರ ಈ ಸಮತಲದಲ್ಲಿ ಚಿತ್ರಿಸಿದ ನಂತರ ಈ ರೀತಿ ಮಡಿಸಿದರೆ ನಮಗೆ ಕಾಣಿಸುವ ಚಿತ್ರಣ ಯಾವುದಾಗಿರುತ್ತದೆ ಎಂದರೆ ಒಂದು ವೃತ್ತ ಆಗಿರುತ್ತದೆ ನಾವು ಇದೇ ರೀತಿ ಮೂರನೇ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ನೋಡಿದ್ದೇವೆ ನಾವು ಚಿತ್ರಿಸಿದ ಚಿತ್ರಣ ಇದೇ ಆಗಿದೆ ಈ ರೀತಿಯಾಗಿ ನಾವು ನಮಗೆ ಬೇಕಾಗಿರುವ ಚಿತ್ರಣಗಳನ್ನು ವಿವಿಧ ಸಮತಲಗಳಲ್ಲಿ ಪಡೆಯುತ್ತೇವೆ ಮೂರನೇ ಆಂಗಲ್ ಪ್ರೊಜೆಕ್ಷನ್ ವ್ಯವಸ್ಥೆಯಲ್ಲಿ ಈ ಅಳತೆಗಳನ್ನು ತೋರಿಸುವುದು ಸರ್ವೇಸಾಮಾನ್ಯವಾಗಿದೆ ವಸ್ತುವಿನ ವಿವಿಧ ಚಿತ್ರಣಗಳನ್ನು ರಚಿಸಿದ ನಂತರ ಇದು ಚಿತ್ರಿಸಿರುವುದು ಆಗಿರುವುದರಿಂದ ಈ ಚಿಹ್ನೆಗಳನ್ನು ಬಳಸಿ ವಿವಿಧ ಅಳತೆಗಳನ್ನು ತೋರಿಸಲಾಗುತ್ತದೆ ಒಂದು ವ್ಯಾಸ ಮತ್ತೊಂದು ವ್ಯಾಸ ವಸ್ತುವಿನ ಉದ್ದ 2 2ಡಿ 2 2d ಮತ್ತು ಸಾಮಾನ್ಯವಾಗಿ ನಾವಿದನ್ನು ಮುಂಬದಿಯ ಚಿತ್ರಣಗಳಲ್ಲಿ ತೋರಿಸುತ್ತೇವೆ ಬಹಳಷ್ಟು ಅಳತೆಗಳನ್ನು ನಾವು ಮುಂಬದಿಯ ಚಿತ್ರದಲ್ಲಿ ತೋರಿಸಬೇಕು ಉಳಿದ ಅಳತೆಗಳು ಇವುಗಳನ್ನು ಮೇಲ್ಬದಿಯ ಚಿತ್ರಣಗಳಲ್ಲಿ ನಂತರ ಪಾರ್ಶ್ವಗಳ ಚಿತ್ರಣದಲ್ಲಿ ತೋರಿಸಲಾಗುತ್ತದೆ ನಾವು ಈಗ ಈ ಪ್ರೊಜೆಕ್ಷನ್ಗಳಲ್ಲಿ ಅನುಸರಿಸುವ ವಿಧಾನಗಳನ್ನು ನೋಡೋಣ ಯಾವುದೇ ಪ್ರೊಜೆಕ್ಷನ್ಅನ್ನು ನಾವು ಎರಡು ಕ್ರಮಗಳಿಂದ ವಿಭಾಗಿಸುತ್ತೇವೆ ಒಂದು ಸಾಮಾನ್ಯ ಕ್ರಮ ಮತ್ತೊಂದು ಗ್ಲಾಸ್ ಬಾಕ್ಸ್ ಕ್ರಮ ಸಾಮಾನ್ಯ ಕ್ರಮದಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ಚಿತ್ರಿಸುವ ವಸ್ತುವನ್ನು ವೀಕ್ಷಕರಾಗಿ ನೋಡುತ್ತೇವೆ ಮತ್ತು ಆ ವಸ್ತುವಿನ ಸುತ್ತ ಅದು ಎಲ್ಲಾ ದಿಕ್ಕುಗಳಿಂದ ಹೇಗೆ ಕಾಣಬಹುದು ಎಂದು ನೋಡಲು ತಿರುಗುತ್ತೇವೆ ಇದರಲ್ಲಿ ಮತ್ತೊಂದು ವಿಧಾನವೆಂದರೆ ವಸ್ತುವನ್ನು ಇರಿಸಿ ಅದನ್ನು ನಿಧಾನವಾಗಿ ಪ್ರದಕ್ಷಿಣಾ ಅಥವಾ ಅಪ್ರದಕ್ಷಿಣಾ ಪಥದಲ್ಲಿ 90 ಡಿಗ್ರಿಗೆ ತಿರುಗಿಸಲಾಗುವುದು ಅಥವಾ ಮೇಲಿನಿಂದ ಕೆಳಗೆ 90 ಡಿಗ್ರಿಗೆ ಅಥವಾ ಕೆಳಗಿನಿಂದ ಮೇಲೆ 90 ಡಿಗ್ರಿಗಳಿಗೆ ತಿರುಗಿಸಲಾಗುವುದು ಈ ರೀತಿಯಾಗಿ ವಸ್ತುವನ್ನು ತಿರುಗಿಸಿ ವಿವಿಧ ಆಯಾಮಗಳಲ್ಲಿ ಅದರ ಚಿತ್ರಣವನ್ನು ನೋಡಬಹುದು ನಾವು ಈ ರೀತಿ ಮಾಡುತ್ತಿದ್ದರೆ ಮೊದಲು ನಾವು ವಸ್ತುವನ್ನು ತೆಗೆದುಕೊಳ್ಳುತ್ತೇವೆ ವೀಕ್ಷಕನನ್ನು ನಿರ್ಧರಿಸುತ್ತೇವೆ ವಸ್ತುವನ್ನು ತಿರುಗಿಸುತ್ತೇವೆ ನಂತರ ವಿವಿಧ ದಿಕ್ಕುಗಳಲ್ಲಿ ಕಾಣುವ ಅದರ ಚಿತ್ರಣವನ್ನು ಚಿತ್ರಿಸುತ್ತೇವೆ ಇದನ್ನೇ ನಾವು ಸಾಮಾನ್ಯ ಕ್ರಮವೆಂದು ಕರೆಯುತ್ತೇವೆ ಗ್ಲಾಸ್ ಬಾಕ್ಸ್ ವಿಧಾನದಲ್ಲಿ ನಾವು ಕಾಲ್ಪನಿಕ ಡಬ್ಬಿಯೊಂದನ್ನು ಈ ವಸ್ತುವಿನ ಸುತ್ತಲೂ ನಿರ್ಮಿಸುತ್ತೇವೆ ಬಹಳಷ್ಟು ಸಮತಲಗಳು ಪಾರದರ್ಶಕವಾಗಿರುತ್ತವೆ ಕೆಲವು ಅಪಾರದರ್ಶಕ ಸಮತಲವಾಗಿರುತ್ತವೆ ಪಾರದರ್ಶಕ ಸಮತಲಗಳ ಸುತ್ತಲೂ ನಾವು ನಡೆಯುತ್ತೇವೆ ಆಗ ನಮಗೆ ಅದರ ಚಿತ್ರಣ ದೊರೆಯುತ್ತದೆ ಈ ಯಾವ ವಿಧಾನದಿಂದ ನಮಗೆ ವಿವಿಧ ದಿಕ್ಕುಗಳಲ್ಲಿ ವಸ್ತುವಿನ ಚಿತ್ರಣ ದೊರೆಯುತ್ತದೆ ಅದನ್ನು ಗ್ಲಾಸ್ ಬಾಕ್ಸ್ ವಿಧಾನವೆಂದು ಕರೆಯುತ್ತೇವೆ ನಾವು ಈಗ ಒಂದು ವಸ್ತುವನ್ನು ಗಮನಿಸೋಣ ಇಲ್ಲಿ ವಸ್ತು ಹೆಚ್ಚುಕಡಿಮೆ ಒಂದು ರೀತಿಯ ಎಲ್ ಆಕಾರದಲ್ಲಿದೆ ಇದು ಒಂದು ಎಲ್ ಆಕಾರದ ವಿಭಾಗವಾಗಿದೆ ಮತ್ತು ನಾವು ಇದನ್ನು ಮುಂಬದಿಯ ಚಿತ್ರಣ ಎಂದು ಹೇಳೋಣ ನೀವು ಒಬ್ಬ ವ್ಯಕ್ತಿ ಆಗಿದ್ದೀರಿ ಮತ್ತು ನೀವು ತೆರೆಯನ್ನು ನೋಡುತ್ತಿದ್ದೀರಿ ಮತ್ತು ವಸ್ತುವು ನಿಮಗೆ ಸ್ವಲ್ಪ ಬೆಂಡಾದಂತೆ ಕಾಣಿಸುತ್ತಿದೆ ನಿಮ್ಮ ದೃಷ್ಟಿಗೆ ಮತ್ತು ಸಮತಲಕ್ಕೆ ನೇರವಾಗಿ ಕಾಣುವಂತೆ ವಸ್ತುವನ್ನು ಸ್ವಲ್ಪ ಕೋನಕ್ಕೆ ತಿರುಗಿಸುವುದರಿಂದ ನಮಗೆ ಚಿತ್ರಿಸಲು ಸುಲಭವಾಗುತ್ತದೆ ಆದ್ದರಿಂದನಾವು ಈ ವಸ್ತುವನ್ನು ನಿರ್ದಿಷ್ಟವಾದ ಕೋನಕ್ಕೆ ತಿರುಗಿಸಿದರೆ ಇದು ನಾವು ಚಿತ್ರಣ ಮಾಡಲು ಮಾಡಿಕೊಳ್ಳುವಂತಹ ಸರಿಯಾದ ವ್ಯವಸ್ಥೆ ಆಗುತ್ತದೆ ಸರಿಯಾದ ವ್ಯವಸ್ಥೆ ನಿರ್ಮಾಣವಾಗುತ್ತದೆ ಸಾಮಾನ್ಯ ಕ್ರಮದಲ್ಲಿ ವಸ್ತುವನ್ನು ಈ ಆಕಾರಕ್ಕೆ ಬರುವಂತೆ ತಿರುಗಿಸಬೇಕು ಅದನ್ನೇ ನಾವು ವಸ್ತುವಿನ ಮುಂಬದಿಯ ಚಿತ್ರಣವೆಂದು ಕರೆಯುತ್ತೇವೆ ಅದೇ ರೀತಿ ಮೇಲ್ಬದಿಯ ಚಿತ್ರಣಕ್ಕೆ ನಾವು ಏನು ಮಾಡಬೇಕೆಂದರೆ ನಾವು ಯಾವ ವಸ್ತುವನ್ನು ಹೇಳುತ್ತಿದ್ದೇವೆ ಅದನ್ನು ಅಗತ್ಯಕ್ಕೆ ತಕ್ಕಂತೆ ತಿರುಗಿಸಬೇಕು ಮತ್ತು ನಾವು ಏನು ಮಾಡಬೇಕೆಂದರೆ ಇದನ್ನು ಮುಂಬದಿಯ ಚಿತ್ರಣವಾಗಿ ಮಾಡಬೇಕು ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಬೇಕು ಹೀಗೆ ಮಾಡುವುದರಿಂದ ಮತ್ತೆ ಸಮತಲಕ್ಕೆ ಅಥವಾ ಕಾಗದದ ಸಮತಲಕ್ಕೆ ನೇರವಾಗಿ ಅಥವಾ ಸಮತಲದಲ್ಲಿ ಯಥಾವತ್ತಾಗಿ ಕಾಣುವಂತೆ ಮಾಡಿಕೊಳ್ಳಬೇಕು ನಂತರ ನಾವು ಏನೆಲ್ಲವನ್ನು ಗಮನಿಸುತ್ತೇವೆ ಅದನ್ನು ಮೇಲ್ಬದಿಯ ಚಿತ್ರಣ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಈ ವಸ್ತುವನ್ನು ಆ ರೀತಿಯಲ್ಲಿ ತಿರುಗಿಸುತ್ತಿದ್ದರೆ ನಮಗೆ ಮೇಲ್ಬದಿಯಿಂದ ಕಾಣುವ ಚಿತ್ರಣದ ಅಳತೆಗಳು ಸಿಗುತ್ತದೆ ಏಕೆಂದರೆ ನಮ್ಮ ಕಡೆಗೆ ನಾವು ವಸ್ತುವನ್ನು ಕಾಣುವಂತೆ ಮಾಡಿಕೊಂಡಿರುತ್ತೇವೆ ಅದೇ ರೀತಿ ಸಮತಲದಲ್ಲಿ ಯಥಾವತ್ತಾಗಿ ಕಾಣುವಂತೆ ತಿರುಗಿಸುವುದರಿಂದ ನಮಗೆ ಬಲಬದಿಯ ಚಿತ್ರಣ ದೊರೆಯುತ್ತದೆ ಇದನ್ನೇ ನಾವು ಸಾಮಾನ್ಯ ಕ್ರಮವೆಂದು ಕರೆಯುತ್ತೇವೆ ವೀಕ್ಷಕರು ಯಾವಾಗಲೂ ಸ್ಥಿರ ಆಗಿರುತ್ತಾರೆ ಮತ್ತು ವಸ್ತುವನ್ನು ವೀಕ್ಷಕರು ಚಿತ್ರಿಸುವುದಕ್ಕೆ ಅನುಕೂಲವಾಗುವಂತೆ ತಿರುಗಿಸುತ್ತಾರೆ ಮತ್ತು ಎಲ್ಲಾ ಕಡೆಗಳಿಂದ ಚಿತ್ರಣಗಳು ನಮಗೆ ದೊರೆಯುತ್ತದೆ ಚಿತ್ರಣಗಳನ್ನು ಈ ರೀತಿಯಿಂದ ರೂಪಿಸುವ ಕ್ರಮಕ್ಕೆ ಸಾಮಾನ್ಯ ಕ್ರಮವೆಂದು ಕರೆಯಲಾಗುತ್ತದೆ ಮತ್ತೊಂದು ಕ್ರಮವನ್ನು ಗ್ಲಾಸ್ ಬಾಕ್ಸ್ ವಿಧಾನವೆಂದು ಕರೆಯುತ್ತೇವೆ ಈ ಗ್ಲಾಸ್ ಬಾಕ್ಸ್ ವಿಧಾನದಲ್ಲಿ ನಾವು ಪಾರದರ್ಶಕ ಸಮತಲಗಳು ಅಪಾರದರ್ಶಕ ಸಮತಲಗಳು ಮತ್ತು ಅವುಗಳಲ್ಲಿ ದೊರೆಯುವ ವಸ್ತು ಚಿತ್ರಣಗಳ ಬಗ್ಗೆ ವ್ಯವಹರಿಸುತ್ತೇವೆ ಆದ್ದರಿಂದ ಎಲ್ಲಾ ಸಮಯದಲ್ಲಿ ನಾವು ಪಾರದರ್ಶಕ ಸಮತಲಗಳಿರುವ ಗಾಜಿನ ಡಬ್ಬಿಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಮುಂಬದಿಯ ಚಿತ್ರಣದಲ್ಲಿ ವೀಕ್ಷಕರು ಈ ಕಡೆಯಲ್ಲಿ ಇರುತ್ತಾರೆ ಈಗವರು ಈ ಕಡೆಗೆ ನೋಡುತ್ತಿದ್ದಾರೆ ವಸ್ತುವಿನ ಯಾವ ಆಕಾರವನ್ನು ಅವರು ಗಮನಿಸುತ್ತಿದ್ದಾರೆ ಅದನ್ನೇ ನಾವು ಮುಂಬದಿಯ ಚಿತ್ರಣ ಎಂದು ಕರೆಯುವ ಇದು ವಸ್ತುವಿನ ಮುಂಬದಿಯ ಚಿತ್ರಣ ಅಥವಾ ಪ್ರೊಜೆಕ್ಷನ್ ಆಗಿದೆ ನೀವು ಅದನ್ನು ಪಡೆಯಲು ಬಯಸುತ್ತಿದ್ದರೆ ಯಾವ ಸಂಪೂರ್ಣ ಚಿತ್ರಣವನ್ನು ಅವರು ಕಾಣುತ್ತಿದ್ದಾರೆ ಅದು ಈ ಆಕಾರದಲ್ಲಿರುತ್ತದೆ ಇದನ್ನೇ ನಾವು ಮುಂಬದಿಯ ಚಿತ್ರಣ ಎಂದು ಕರೆಯುತ್ತೇವೆ ನಂತರ ಮೇಲ್ಬದಿಯ ಚಿತ್ರಣವನ್ನು ಪಡೆಯಲು ಅವರು ಮೇಲಿಂದ ಹೋಗಿ ನೋಡಬೇಕು ಯಾವ ಚಿತ್ರಣ ಆ ದಿಕ್ಕಿನಲ್ಲಿ ಪ್ರೊಜೆಕ್ಷನ್ ಮಾಡುವುದರಿಂದ ಆ ಸಮತಲದಲ್ಲಿ ದೊರೆಯುತ್ತದೆ ಅದನ್ನು ಪಡೆಯಬೇಕು ಈ ರೀತಿ ನಾವು ಇದನ್ನು ಅಂದರೆ ಪಡೆದ ಚಿತ್ರಣವನ್ನು ಮೇಲ್ಬದಿಯ ಚಿತ್ರಣ ಎಂದು ಕರೆಯುತ್ತೇವೆ ಮತ್ತು ತದನಂತರ ಬಲಬದಿಯ ಚಿತ್ರಣಕ್ಕಾಗಿ ಅವರು ಈ ಕಡೆಗೆ ಬರಬೇಕು ಮತ್ತು ಆ ಸಮತಲವನ್ನು ವಸ್ತುವಿನ ಮೂಲಕ ನೋಡಬೇಕು ಮತ್ತೆ ಏನನ್ನು ಪ್ರೊಜೆಕ್ಟ್ ಮಾಡಲಾಗುತ್ತದೆ ಅಥವಾ ಏನನ್ನು ಯಾವ ಚಿತ್ರಣವನ್ನು ಸಮತಲದಲ್ಲಿ ಹೊಂದುತ್ತಾರೆ ಅದನ್ನೇ ನಾವು ಬಲಬದಿಯ ಚಿತ್ರಣವೆಂದು ಕರೆಯುತ್ತೇವೆ ಈ ಗ್ಲಾಸ್ ಬಾಕ್ಸ್ ವಿಧಾನದಲ್ಲಿ ನಾವು ಈ ಚಿತ್ರಣಗಳನ್ನು ನಿರ್ಮಿಸುತ್ತೇವೆ ಸಮತಲಗಳಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ನಂತರ ಸಮತಲಗಳನ್ನು ಮಾಡಿಸುತ್ತೇನೆ ಅಥವಾ ಬಹುಶಃ ಸಮತಲಗಳನ್ನು ತಿರುಗಿಸುತ್ತೇವೆ ಮತ್ತು ನಾವು ವಿವಿಧ ಚಿತ್ರಣಗಳನ್ನು ಬೇರೆಬೇರೆ ಸಮತಲಗಳಲ್ಲಿ ಪಡೆಯುತ್ತೇವೆ ಉದಾಹರಣೆಗೆ ನಾವು ಈಗ ಇದನ್ನು ನೋಡೋಣ ಅದೇ ವಸ್ತುವಿಗೆ ನಾವು ಈ ಮುಂಬದಿಯ ಚಿತ್ರಣವನ್ನು ಪ್ರೊಜೆಕ್ಷನ್ ಮಾಡಿದ ನಂತರ ಇದನ್ನು ಪಡೆಯಬಹುದು ಇದು ಒಂದು ಸ್ಥಿರವಾದ ಸಮತಲವಾಗಿ ಉಳಿಯುತ್ತದೆ ಈಗ ವೀಕ್ಷಕರು ಅಲ್ಲಿಂದ ನೋಡುತ್ತಾರೆ ಆದ್ದರಿಂದ ಎಲ್ಲಕ್ಕಿಂತ ಮೊದಲು ಅವರು ವಸ್ತುವಿನ ಬಲಭಾಗದ ಚಿತ್ರಣವನ್ನು ಪಡೆಯುತ್ತಾರೆ ಈಗ ಈ ಸಂಪೂರ್ಣ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸೋಣ ನಾವು ಇದನ್ನು ತಿರುಗಿಸುವುದರಿಂದ ನಮಗೆ ಈ ಚಿತ್ರಣ ದೊರೆಯುತ್ತದೆ ಅದೇ ರೀತಿ ಅದೇ ವಸ್ತುವಿಗೆ ಇನ್ನೊಂದು ಸಮತಲದಲ್ಲಿ ನಾವು ಮೇಲ್ಬದಿಯ ಚಿತ್ರಣವನ್ನು ಪಡೆಯಬಹುದು ಈ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಯಾವಾಗ ನಾವು ಅದನ್ನು ಅಂದರೆ ಮಡಿಸಿದ್ದನ್ನು ತೆಗೆಯುತ್ತೇವೆ ಆಗ ಆ ಸಮತಲದಲ್ಲಿ ವಸ್ತುವಿನ ಚಿತ್ರಣ ಈ ರೀತಿ ಕಾಣುತ್ತದೆ ಅದನ್ನೇ ನಾವು ಪಡೆದುಕೊಳ್ಳುತ್ತೇವೆ ಇದನ್ನೇ ನಾವು ಮೇಲ್ಬದಿಯ ಚಿತ್ರಣವೆಂದು ಕರೆಯುತ್ತೇವೆ ಅದೇ ರೀತಿ ನಾವು ಹಿಂಬದಿಯಲ್ಲಿರುವ ಅಪಾರದರ್ಶಕ ಸಮತಲದಲ್ಲಿ ಪ್ರೊಜೆಕ್ಟ್ ಮಾಡುತ್ತಿದ್ದರೆ ಮತ್ತು ಅದನ್ನು ತಿರುಗಿಸುವುದರಿಂದ ನಾವು ಮತ್ತೊಂದು ಚಿತ್ರಣವನ್ನು ಪಡೆಯುತ್ತೇವೆ ಆ ಹಿಂಬದಿಯದ್ದನ್ನು ಅದರ ಮಡಿಕೆಯನ್ನು ತೆಗೆಯಬಹುದು ಹೀಗೆ ಮಾಡುವುದರಿಂದ ಆ ಸಮತಲಗಳ ಮಟ್ಟಕ್ಕೆ ಇದು ಕೂಡ ಬರುತ್ತದೆ ನೀವು ಈ ರೀತಿ ಮಾಡಬಹುದಾದ ಒಂದು ಪೆಟ್ಟಿಗೆ ಅಥವಾ ಡಬ್ಬಿಯ ಬಗ್ಗೆ ಚಿಂತನೆ ಮಾಡಬಹುದು ಈ ಸಮತಲವು ಯಾವಾಗಲೂ ಸ್ಥಿರವಾಗಿರುತ್ತದೆ ಅದನ್ನು ಅಂದರೆ ಅದರಲ್ಲಿ ದೊರೆಯುವ ಚಿತ್ರಣವನ್ನು ನಾವು ಮುಂಬದಿಯ ಚಿತ್ರವೆಂದು ಕರೆಯುತ್ತೇವೆ ಈಗ ಯಾವಾಗ ಇದನ್ನು ಡಬ್ಬಿಯಲ್ಲಿ ಮಾಡಲಾಗುತ್ತದೆ ನಾವು ಯಾವ ರೀತಿ ಅದನ್ನು ತೆಗೆಯುತ್ತೇವೆ ಎಂದರೆ ವಸ್ತುವಿನ ಈ ಭಾಗವು ಮೇಲ್ಭಾಗದಲ್ಲಿ ಬರುತ್ತದೆ ಮುಂಬದಿಯ ಚಿತ್ರಣ ಅಲ್ಲಿ ಇರುತ್ತದೆ ನಾವು ಅದನ್ನು ಸಮತಲ A ಎಂದು ಕರೆಯುತ್ತೇವೆ ಅದೇ ರೀತಿ ಸಮತಲ B ಸಮತಲ C ಇದರ ಹಿಂಬದಿಯಲ್ಲಿ ಇರುವುದು ಸಮತಲ D ಕೆಳಭಾಗದಲ್ಲಿ ಇರುವುದು ಸಮತಲ E ಹಿಂಬದಿಯದು ಸಮತಲ F ಈ ರೀತಿ ಹೆಸರಿಸೋಣ ಈಗ ನಾವು ಯಾವಾಗ ಮಡಿಕೆಗಳನ್ನು ತೆಗೆಯುತ್ತೇವೆ ಸಮತಲ A ಕಾಣಿಸುತ್ತದೆ B ಮೇಲ್ಭಾಗದಲ್ಲಿ ಬರುತ್ತದೆ ಸಮತಲ Cಈ ಮಟ್ಟಕ್ಕೆ ಬರುತ್ತದೆ ಸಮತಲ D ಒಂದು ಡಬ್ಬಿಯ ರೀತಿ ತೆರೆದುಕೊಳ್ಳುತ್ತದೆ ಸಮತಲ F ಹಿಂಬದಿಯಲ್ಲಿ ಇರುವಂತಹದು ಇದನ್ನು ನಾವು ಈ ರೀತಿ ಕಾಣಲು ಎರಡು ಬಾರಿ ಮಡಿಕೆಗಳನ್ನು ತೆಗೆಯಬೇಕು ಮತ್ತು ಉಳಿದಿರುವ ಸಮತಲ E ಈ ಮಟ್ಟಕ್ಕೆ ಬರುತ್ತದೆ ಈ ರೀತಿಯಲ್ಲಿ ಡಬ್ಬಿಯನ್ನು ನಾವು ತೆರೆಯುತ್ತೇವೆ ಮತ್ತು ಅದರಲ್ಲಿ ಸಿಗುವ ಚಿತ್ರಣಗಳನ್ನು ಪಡೆಯುತ್ತೇವೆ ಈ ಎಲ್ಲವನ್ನೂ ಹೆಸರಿಸಿದ ನಂತರ ನಾವು ಸಮತಲಗಳನ್ನು ಪಡೆಯಲು ಹೋದರೆ ಮುಂಬದಿಯ ಚಿತ್ರಣ ಮಧ್ಯದಲ್ಲಿ ದೊರೆಯುತ್ತದೆ ನಾವು ಒಂದು ಕೆಳಬದಿಯ ಚಿತ್ರಣವನ್ನು ಪಡೆಯುತ್ತೇವೆ ಮತ್ತು ಇದು ಅದರಿಂದ ಆಧಾರಿತವಾಗಿರುತ್ತದೆ ಮುಂಬದಿಯ ಚಿತ್ರಣ ಇದು ಮೂರನೇ ಆಂಗಲ್ ಪ್ರೊಜೆಕ್ಷನ್ ವ್ಯವಸ್ಥೆಗೆ ಸಂಬಂಧಿಸಿದ್ದು ಆಗಿರುತ್ತದೆ ಏಕೆಂದರೆ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಮೇಲೆ ಬಲಬದಿಯ ಚಿತ್ರಣ ಬಲ ಭಾಗದಲ್ಲಿ ಮತ್ತು ಕೆಳ ಬದಿಯ ಚಿತ್ರಣ ಕೆಳಭಾಗದಲ್ಲಿ ಎಡಬದಿಯ ಚಿತ್ರಣ ಎಡಭಾಗದಲ್ಲಿ ಮತ್ತು ಹಿಂಬದಿಯ ಚಿತ್ರಣ ಹಿಂಭಾಗದಲ್ಲಿ ದೊರೆಯುತ್ತದೆ ಮೂರನೇ ಕ್ವಾಡ್ರನ್ಟ ವ್ಯವಸ್ಥೆಯನ್ನು ಆಧರಿಸಿ ನಾವು ಚಿತ್ರಣಗಳನ್ನು ಸಮತಲಗಳಲ್ಲಿ ಪಡೆಯಲು ಬಯಸಿದರೆ ಮತ್ತು ಗ್ಲಾಸ್ ಡೋರ್ ಕ್ರಮವನ್ನು ಅನುಸರಿಸುತ್ತಿದ್ದರೆ ಮಡಿಕೆಗಳನ್ನು ಬಿಡಿಸುವುದು ಮತ್ತು ತೆಗೆಯುವುದು ಈ ರೀತಿ ಮಾಡುವುದರಿಂದ ನಮಗೆ ಚಿತ್ರಣಗಳು ದೊರೆಯುತ್ತದೆ ಮತ್ತು ಹೆಚ್ಚಿನ ಅಳತೆಗಳು ನಮಗೆ ಮುಂಬದಿಯ ಚಿತ್ರಣದಲ್ಲಿಯೇ ಕಾಣ ಸಿಗುತ್ತವೆ ಮತ್ತು ಇತರ ಅಳತೆಗಳು ಪಾರ್ಶ್ವಗಳ ಚಿತ್ರಣದಲ್ಲಿ ಕೆಳ ಬದಿಯ ಚಿತ್ರಣಗಳಲ್ಲಿ ಮೇಲ್ಬದಿಯ ಚಿತ್ರಣಗಳಲ್ಲಿ ಮತ್ತು ಈ ರೀತಿ ಬೇರೆ ಬೇರೆ ಚಿತ್ರಣಗಳಲ್ಲಿ ಕಾಣ ಸಿಗುತ್ತವೆ ಆದ್ದರಿಂದ ಮೊದಲನೇ ಆದ್ಯತೆಯು ಮುಂಬದಿಯ ಚಿತ್ರಣಕ್ಕೆ ಇರುತ್ತದೆ ನಂತರ ಉಳಿದ ಅಳತೆಗಳನ್ನು ಮೇಲ್ಬದಿಯ ಚಿತ್ರಣ ಮತ್ತು ಉಳಿದ ಚಿತ್ರಣಗಳಲ್ಲಿ ಹೆಚ್ಚಿನಂಶ ಪಾರ್ಶ್ವಗಳ ಚಿತ್ರಣಗಳಲ್ಲಿ ನಮೂದಿಸಲಾಗುತ್ತದೆ ಈಗ ನಾವು ಒಂದು ವಸ್ತುವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋಣ ಇದು ಈ ವಸ್ತು ಆಗಿದೆ ನಾವು ಏನು ಮಾಡಲು ಇಚ್ಚಿಸುತ್ತೇವೆ ಎಂದರೆ ನಾವು ಚಿತ್ರಣಗಳನ್ನು ಮೂಡಿಸಲು ಇಚ್ಚಿಸುತ್ತೇವೆ ನಾವು ಹಂತಹಂತವಾಗಿ ಹೋಗೋಣ ಮೊದಲನೆಯದಾಗಿ ನಾವು ಗ್ಲಾಸ್ ಡೋರ್ ಕ್ರಮದಿಂದ ಇದು ಸುಲಭವಾಗಿರುವುದರಿಂದ ಇದೇ ಪದ್ಧತಿಯನ್ನು ಅನುಸರಿಸಿ ಚಿತ್ರಣಗಳನ್ನು ಮೂಡಿಸೋಣ ನಾವು ಈ ಗ್ಲಾಸ್ ಡೋರ್ ಬಾಕ್ಸ್ ಕ್ರಮದಿಂದ ಪ್ರೊಜೆಕ್ಷನ್ ಅಥವಾ ಚಿತ್ರಣ ಮಾಡಲು ಪ್ರಯತ್ನಿಸುತ್ತಿದ್ದರೆ ಈ ಸಂಪೂರ್ಣ ವಸ್ತುವನ್ನು ಈ ರೀತಿಯಾಗಿ ಪ್ರೊಜೆಕ್ಷನ್ ಮಾಡಿ ಚಿತ್ರಿಸಲಾಗುತ್ತದೆ ನಂತರ ಈ ಡಬ್ಬಿಯನ್ನು ತೆರೆಯಲಾಗುತ್ತದೆ ಇದರಿಂದ ಮುಂಬದಿಯ ಚಿತ್ರಣ ಈ ಮಟ್ಟದಲ್ಲಿ ದೊರೆಯುತ್ತದೆ ಮೇಲ್ಬದಿಯ ಚಿತ್ರಣ ಅಲ್ಲಿ ಬರುತ್ತದೆ ಬಲಬದಿಯ ಚಿತ್ರಣ ಈ ಮಟ್ಟದಲ್ಲಿ ದೊರೆಯುತ್ತದೆ ಎಡಬದಿಯ ಚಿತ್ರಣ ಈ ಮಟ್ಟದಲ್ಲಿ ದೊರೆಯುತ್ತದೆ ಮತ್ತು ಹಿಂಬದಿಯ ಚಿತ್ರಣ ಈ ಮಟ್ಟದಲ್ಲಿ ಬರುತ್ತದೆ ನಾವು ಗ್ಲಾಸ್ ಬಾಕ್ಸ್ ಕ್ರಮವನ್ನು ಅನುಸರಿಸಿ ಇದೆಲ್ಲವನ್ನು ಡ್ರಾಯಿಂಗ್ ಹಾಳೆಯ ಮೇಲೆ ಜೋಡಿಸಿದರೆ ಪ್ರೊಜೆಕ್ಷನ್ಗಳು ಅಥವಾ ಚಿತ್ರಣಗಳು ಡ್ರಾಯಿಂಗ್ ಹಾಳೆಯಲ್ಲಿ ಈ ರೀತಿ ಕಾಣಸಿಗುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಪ್ರೊಜೆಕ್ಷನ್ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ